ಈ ಮಾಡ್ಯೂಲ್ಗೆ ಸುಸ್ವಾಗತ ಮತ್ತು ಈ ಮಾಡ್ಯೂಲ್ನಲ್ಲಿ ನಿಖರವಾಗಿ ಫೋಟೊರೆಸಿಸ್ಟ್ ಏನು ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳುತ್ತೇವೆ ಇದರ ಕೊನೆಯ ಮಾಡ್ಯೂಲ್ನಲ್ಲಿ ನಾವು ವೇಫರ್ ಅನ್ನು ಹೇಗೆ ಬಳಸಬಹುದೆಂದು ನೋಡಿದ್ದೇವೆ ಮತ್ತು ಯಾವ ಹಂತಗಳು ಫೋಟೊಲಿಥೊಗ್ರಫಿ ನಿರ್ವಹಿಸಲಿವೆ ಮೊದಲನೆಯದಾಗಿ ವೇಫರ್ ಅನ್ನು ತೆಗೆದುಕೊಂಡು ಶುಚಿಗೊಳಿಸಲಾಗುತ್ತದೆ ಶುಚಿಗೊಳಿಸಿದ ನಂತರ ವೇಫರ್ ಫೋಟೊರೆಸಿಸ್ಟ್ನ ಅಪೇಕ್ಷಿತ ಮಾದರಿಯನ್ನು ಪಡೆಯಲು ನೀವು ಹಲವಾರು ಹಂತಗಳನ್ನು ಮಾಡಬೇಕು ಆ ಹಂತಗಳು ಯಾವುವು ನೆನಪಿಸಿಕೊಳ್ಳೋಣ ಮೊದಲ ಹಂತವೆಂದರೆ ವೇಫರ್ ಕ್ಲೀನಿಂಗ್ ವೇಫರ್ ಕ್ಲೀನಿಂಗ್ ನಂತರ ನೀವು ವೇಫರ್ ಅನ್ನು ನಿರ್ಜಲೀಕರಣಗೊಳಿಸಬೇಕು ಇದರರ್ಥ ನೀವು ವೇಫರ್ ಅನ್ನು ಮೊದಲೇ ತಯಾರಿಸಬೇಕು ಮತ್ತು ನಂತರ ಎಚ್ಎಂಡಿಎಸ್ ನೊಂದಿಗೆ ಪ್ರೈಮರ್ ಲೇಪನವನ್ನು ಮಾಡಿ ಮುಂದಿನ ಹಂತವೆಂದರೆ ನೀವು ಫೋಟೊರೆಸಿಸ್ಟ್ ಕೋಟ್ ಅನ್ನು ಸ್ಪಿನ್ ಮಾಡಬೇಕು ಫೋಟೊರೆಸಿಸ್ಟ್ ಅನ್ನು ಸ್ಪಿನ್ ಲೇಪನದ ನಂತರ ನೀವು ಮೃದುವಾಗಿ ತಯಾರಿಸಬೇಕು ಮೃದು ತಯಾರಿಸಲು ಇದು ತೊಂಬತ್ತು ಡಿಗ್ರಿ ತಾಪಮಾನ ಹಾಗು ಪ್ಲೇಟ್ ಬಿಸಿಯಾಗಿ ಒಂದು ನಿಮಿಷದ ಸಮಯವನ್ನು ಒಳಗೊಂಡಿರುವ ಪ್ರಕ್ರಿಯೆ ಜೋಡಣೆ ಮತ್ತು ಮಾನ್ಯತೆ ಮಾಡಲು ಮುಖವಾಡವನ್ನು ತೆಗೆದುಕೊಳ್ಳುವುದು ಮುಂದಿನ ಹಂತವಾಗಿದೆ ಈಗ ನೀವು ವೇಫರ್ ಅನ್ನು ಅಭಿವೃದ್ಧಿಪಡಿಸಬೇಕು ಪಡೆದುಕೊಳ್ಳಲು ಫೋಟೊರೆಸಿಸ್ಟ್ ಡೆವಲಪರ್ನೊಂದಿಗೆ ವೇಫರ್ ಅನ್ನು ಅಭಿವೃದ್ಧಿಪಡಿಸಿ ಫೋಟೊರೆಸಿಸ್ಟ್ ಮುಂದಿನ ಹಂತವೆಂದರೆ ಹಾರ್ಡ್ ತಯಾರಿಸುವುದು ಹಾರ್ಡ್ ತಯಾರಿಸಲು 120 ಡಿಗ್ರಿ ತಾಪಮಾನದಲ್ಲಿ 1 ನಿಮಿಷ ಒಳಪಡಿಸಬೇಕು ಅಂತಿಮವಾಗಿ ನೀವು ವೇಫರ್ ಅನ್ನು ಪರೀಕ್ಷಿಸಬೇಕು ಮತ್ತು ಫೋಟೊರೆಸಿಸ್ಟ್ ಮಾದರಿಯನ್ನು ವೇಫರ್ನಲ್ಲಿ ಪರೀಕ್ಷಿಸಬೇಕು ನಾವು ಅಲ್ಲಿಯವರೆಗೆ ತಿಳಿದೊಕೊಂಡಿದ್ದೇವೆ ಈ ತರಗತಿಯಲ್ಲಿ ಫೋಟೊರೆಸಿಸ್ಟ್ ಎಂದರೇನು ಎಂದು ನಾವು ನೋಡುತ್ತೇವೆ ಪರದೆಯನ್ನು ಸೂಕ್ಷ್ಮವಾಗಿ ನೋಡಿದಾಗ ನೀವು ಮೂಲ ತತ್ವವನ್ನು ಅರ್ಥಮಾಡಿಕೊಳ್ಳಬಹುದು ಫೋಟೊರೆಸಿಸ್ಟ್ ಪಾಲಿಮರ್ ಮತ್ತು ಇದು ಘನ ಜೈವಿಕ ವಸ್ತುವಾಗಿದೆ ಇದರ ಅನುಕೂಲವೆಂದರೆ ಅದು ವಿನ್ಯಾಸ ಮಾದರಿಯನ್ನು ವೇಫರ್ ಮೇಲ್ಮೈಗೆ ವರ್ಗಾಯಿಸಲು ಬಳಸಬಹುದು ನಿಮ್ಮ ಉತ್ತಮ ತಿಳುವಳಿಕೆಗೆ ಇದನ್ನು ಒಂದು ಉದಾಹರಣೆ ಮೂಲಕ ವಿವರಿಸಲಾಗಿದೆ ಅಂತಿಮವಾಗಿ UV ಬೆಳಕಿಗೆ ಒಡ್ಡಿಕೊಂಡ ದ್ಯುತಿರಾಸಾಯನಿಕ ಕ್ರಿಯೆಯಿಂದಾಗಿ ಇದರ ಫೋಟೋ ಕರಾಗುವಿಕೆಯು ಬದಲಾಗುತ್ತದೆ ಇದರರ್ಥ ನಾವು Z ಮಾದರಿಯನ್ನು ಹೊಂದಿದ್ದರೆ ಮತ್ತು ನಾನು ಅದರ ಮೇಲೆ ಧನಾತ್ಮಕ ಫೋಟೊರೆಸಿಸ್ಟ್ ಅನ್ನು ಬಳಸಿದರೆ ನಂತರ ದ್ಯುತಿ ವಿದ್ಯುಜ್ಜನಕ ಸಂದರ್ಭದಲ್ಲಿ ಒಡ್ಡಿಕೊಳ್ಳದ ಪ್ರದೇಶವನ್ನು ರಕ್ಷಿಸಲಾಗುತ್ತದೆ ನಾನು Z ಪ್ಯಾಟರ್ನ್ ಬಳಸಿದರೆ ಮತ್ತು ಈ ಬಾರಿ ನಾನು ಅದರ ಮೇಲೆ ನಕಾರಾತ್ಮಕ ಫೋಟೊರೆಸಿಸ್ಟ್ ಅನ್ನು ಬಳಸಿದರೆ Z ಹೊರತುಪಡಿಸಿ ಪ್ರದೇಶವು ಬಹಿರಂಗಪಡಿಸಲುತ್ತದೆ ಪರದೆಯ ಮೇಲಿನ ರೇಖಾಚಿತ್ರವು ಅದನ್ನು ಉತ್ತಮವಾಗಿ ವಿವರಿಸುತ್ತದೆ ಒಡ್ಡಲ್ಪಟ್ಟ ಪ್ರದೇಶವನ್ನು ಹೊರತುಪಡಿಸಿ ಎಲ್ಲವೂ ಬಲವಾಗಿರುತ್ತದೆ ಮತ್ತು ಒಡ್ಡಲ್ಪಡದ ಪ್ರದೇಶ ದುರ್ಬಲವಾಗಿರುತ್ತದೆ ನೀವು ಇಲ್ಲಿ ನೋಡಬಹುದು ನಾವು ಪಡೆಯುತ್ತಿರುವುದು ಧನಾತ್ಮಕ ಫೋಟೊರೆಸಿಸ್ಟ್ಗೆ ಸಂಪೂರ್ಣವಾಗಿ ವಿರುದ್ಧವಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಫೋಟೊರೆಸಿಸ್ಟ್ ಅನ್ನು ಬಹಿರಂಗಪಡಿಸಿದ ಪ್ರದೇಶವು ಎಚ್ಚಣೆಗೊಂಡಿದೆ ಅಂದರೆ ಇದನ್ನು ನಾನು ಮುಖವಾಡವಾಗಿ ಹೊಂದಿದ್ದರೆ ಮತ್ತು ನನ್ನಲ್ಲಿ ಚಔಕಾಕಾರದ ವೇಫರ್ ಇದ್ದರೆ ಅದನ್ನು ಫೋಟೊರೆಸಿಸ್ಟ್ನೊಂದಿಗೆ ಲೇಪಿಸಲಾಗುತ್ತದೆ ಈಗ ನಾನು ಧನಾತ್ಮಕ ಫೋಟೊರೆಸಿಸ್ಟ್ ಮತ್ತು ಪ್ರಕಾಶಮಾನವಾದ ಫೀಲ್ಡ್ ಮಾಸ್ಕ್ ಅನ್ನು ಬಳಸಿದರೆ ಪಡೆದ ಫಲಿತಾಂಶವು ಆಗುತ್ತದೆ ಮುಖವಾಡದ ಮಾದರಿ ಆಗಿರುತ್ತದೆ ಪರದೆಯ ಮೇಲೆ ನೀವು ನೋಡಬಹುದು ನನ್ನ ಆಕ್ಸಿಡೀಕರಿಸಿದ ಸಿಲಿಕೋನ್ ವೇಫರ್ ಅನ್ನು ನಾನು ಧನಾತ್ಮಕ ಫೋಟೊರೆಸಿಸ್ಟ್ನೊಂದಿಗೆ ಲೇಪಿಸಿದ್ದೇನೆ ನಾನು ತಲಾಧಾರದ ಮೇಲೆ ಧನಾತ್ಮಕ ಫೋಟೊರೆಸಿಸ್ಟ್ ಅನ್ನು ಬಳಸಿದರೆ ಮತ್ತು ಮುಖವಾಡ ಇದ್ದರೆ ಅದು Z ನಂತೆ ಕಾಣುತ್ತದೆ ಮತ್ತು ನಾನು ಅದೇ ಮಾದರಿಯನ್ನು ಉಳಿಸಿಕೊಳ್ಳುತ್ತೇನೆ ನಾನು ನಕಾರಾತ್ಮಕ ಫೋಟೊರೆಸಿಸ್ಟ್ನೊಂದಿಗೆ ಮುಖವಾಡವನ್ನು ಬಳಸಿದರೆ ನಾವು ಮುಖವಾಡಕ್ಕೆ ವಿರುದ್ಧವಾಗಿ ಅದನ್ನು ಪಡೆಯುತ್ತೇವೆ ಇದರರ್ಥ ಇಲ್ಲಿ ಇನ್ನೊಂದು ಅರ್ಥ ಬಹಿರಂಗ ಗೊಳ್ಳದ ಪ್ರದೇಶ ಈ ಪ್ರಸ್ತುತಿ ಯಲ್ಲಿ Z ಆಕೃತಿಯ ಬಹಿರಂಗ ಗೊಳ್ಳದ ಪ್ರದೇಶವವಾಗಿದ್ದು ಬಹಿರಂಗಗೊಂಡ ಪ್ರದೇಶಗಳು ಬಲವಾಗಿರುತ್ತವೆ ನಕಾರಾತ್ಮಕ ಫೋಟೊರೆಸಿಸ್ಟ್ ಗಳಿಂದಾಗಿ ಈ ಸಂದರ್ಭದಲ್ಲಿ Z ಅಡಿಯಲ್ಲಿನ ಪ್ರದೇಶ ಬಹಿರಂಗಪಡಿಸದ ಪ್ರದೇಶವಾಗಿದ್ದು ದುರ್ಬಲವಾಗಿರುತ್ತದೆ ಅದಕ್ಕಾಗಿಯೇ ನೀವು ನೋಡಬಹುದು ಆ ಫೋಟೊರೆಸಿಸ್ಟ್ ಅನ್ನು ಒಡ್ಡದ ಪ್ರದೇಶಗಳಿಂದ ಕೆತ್ತಲಾಗಿದೆ ಒಡ್ಡದ ಪ್ರದೇಶದ ಅಡಿಯಲ್ಲಿ ಫೋಟೊರೆಸಿಸ್ಟ್ ಬಲಗೊಳ್ಳುತ್ತದೆ ಮತ್ತು ನಕಾರಾತ್ಮಕ ಫೋಟೊರೆಸಿಸ್ಟ್ ಸಂದರ್ಭದಲ್ಲಿ ಒಡ್ಡದ ಪ್ರದೇಶವು ದುರ್ಬಲಗೊಳ್ಳುತ್ತದೆ ಎಂದು ಇಲ್ಲಿ ನೀವು ನೋಡಬಹುದು ಆದ್ದರಿಂದ ಇದು ನಿಮ್ಮ ಧನಾತ್ಮಕ ಮತ್ತು ನಕಾರಾತ್ಮಕ ಣಾತ್ಮಕ ಫೋಟೊರೆಸಿಸ್ಟ್ನ ಉದಾಹರಣೆಯಾಗಿದೆ ನಿಮ್ಮ ಈ ಉದಾಹರಣೆ ಧನಾತ್ಮಕ ಮತ್ತು ನಕಾರಾತ್ಮಕ ಫೋಟೊರೆಸಿಸ್ಟ್ ಗಳದ್ದಾಗಿರುತ್ತದೆ ಈಗ ಇದು ಸಂಭವಿಸುತ್ತದೆ ಏಕೆಂದರೆ ಇದು ದ್ಯುತಿರಾಸಾಯನಿಕ ಕ್ರಿಯೆಯಿಂದಾಗಿ ಫೋಟೋ ಕರಗುವಿಕೆಯನ್ನು ಬದಲಾಯಿಸುತ್ತದೆ ಯುವಿ ಬೆಳಕನ್ನು ಬಹಿರಂಗಪಡಿಸುವ ಅಡಿಯಲ್ಲಿ ಇದು ಫೋಟೊಸೆನ್ಸಿಟಿವ್ ಆಗಿರುತ್ತದೆ ಆದ್ದರಿಂದ ಇದನ್ನು ಫೋಟೊರೆಸಿಸ್ಟ್ ಎಂದು ಕರೆಯಲಾಗುತ್ತದೆ ಇಲ್ಲಿ ನೀವು ಫೋಟೊರೆಸಿಸ್ಟ್ ಅನ್ನು ಹೇಗೆ ಬಳಸಬಹುದು ಮತ್ತು ಪ್ರಕಾಶಮಾನವಾದ ಕ್ಷೇತ್ರ ಮುಖವಾಡವನ್ನು ಹೊಂದಿದರಿ ಎಂದು ನಾನು ಉದಾಹರಣೆಯನ್ನು ತೋರಿಸಿದ್ದೇನೆ ಈಗ ನಾವು ಮುಂದಿನ ಹಂತಕ್ಕೆ ಹೋಗೋಣ ನಾವು ಫೋಟೊರೆಸಿಸ್ಟರ್ ಅನ್ನು ಹೇಗೆ ಲೇಪಿಸಬಹುದು ನಾನು ಪರದೆಯನ್ನು ತೆರವುಗೊಳಿಸುತ್ತಿದ್ದೇನೆ ಇದರಿಂದ ನೀವು ಉತ್ತಮವಾಗಿ ನೋಡಬಹುದು ಫೋಟೊರೆಸಿಸ್ಟ್ ಹೆಚ್ಚಿನ ಎಚ್ಚಣೆ ಪ್ರತಿರೋಧವನ್ನು ಹೊಂದಿರಬೇಕು ಮತ್ತು ಉತ್ತಮ ಸೇರ್ಪಡೆ ಹೊಂದಿರಬೇಕು ಅದು ಫೋಟೊರೆಸಿಸ್ಟ್ನ ಮುಖ್ಯವಾಗಿ ಎರಡು ಗುಣಲಕ್ಷಣಗಳಾಗಿವೆ ನಿರ್ವಾತ ಚಕ್ ಸರಿಯಾಗಿ ಸಂಪರ್ಕ ಹೊಂದಿದ ನಿರ್ವಾತ ಚಕ್ಗೆ ವೇಫರ್ ಅನ್ನು ಹಿಡಿದಿಡಲಾಗುತ್ತದೆ ವೇಫರ್ ಅನ್ನು ನಿರ್ವಾತ ಚಕ್ನಲ್ಲಿ ಇರಿಸಲಾಗುತ್ತದೆ ಮತ್ತು ಈ ಎರಡನ್ನು ನಿರ್ವಾತ ಪಂಪ್ಗೆ ಸಂಪರ್ಕಿಸುವ ಮೂಲಕ ಈ ನಿರ್ವಾತವನ್ನು ರಚಿಸಲಾಗುತ್ತದೆ ನಾವು ಡ್ರಾಪ್ಪರ್ ಬಳಸಿ ಫೋಟೊರೆಸಿಸ್ಟ್ ಅನ್ನು ವಿತರಿಸಬೇಕಾಗಿದೆ ಡ್ರಾಪರ್ ಒಂದು ಫೆನ್ನೆಲ್ನಂತಿದೆ ಮತ್ತು ನೀವು ಫೋಟೊರೆಸಿಸ್ಟ್ ಅನ್ನು ತೆಗೆದುಕೊಳ್ಳಬಹುದು ಮತ್ತು ನೀವು ಫೋಟೊರೆಸಿಸ್ಟ್ ಅನ್ನು ಈ ವೇಫರ್ ಮೇಲೆ ವಿತರಿಸಬಹುದು ಸುಮಾರು 3 ರಿಂದ 5 ಮಿಲಿ ಪರಿಮಾಣವನ್ನು ಆರಂಭದಲ್ಲಿ ತೆಗೆದುಕೊಳ್ಳಬೇಕಾಗುತ್ತದೆ ಏಕರೂಪದ ಲೇಪನವನ್ನು ಹೊಂದಲು ನಾವು 500 ರ ಆರ್ಪಿಎಂನಲ್ಲಿ ಸ್ಪಿನ್ನೊಂದಿಗೆ ನಿಧಾನವಾಗಿ ಪ್ರಾರಂಭಿಸುತ್ತೇವೆ ಇಲ್ಲಿ ಆರ್ಪಿಎಂ ಎಂದರೆ ಒಂದು ನಿಮಷಕ್ಕೆ ಎಷ್ಟು ತಿರುಗುತ್ತದೆ ಎಂದರ್ಥ ನಂತರ ಅದನ್ನು ನಾವು 1000 ರಿಂದ 5000 ಆರ್ಪಿಎಂ ವರೆಗೆ ಹೆಚ್ಚಿಸುತ್ತೇವೆ ಸ್ಪಿನ್ ಲೇಪನವನ್ನು ಕೇಂದ್ರದಿಂದ ಹೊರಹೊಮ್ಮುವ ಬಲ ಮತ್ತು ಗುಣಮಟ್ಟವನ್ನು ಸಮಯದ ಪ್ರಕಾರ ಅಳೆಯಲಾಗುತ್ತದೆ ನಾವು ಸಮಯವನ್ನು ಹೆಚ್ಚಿಸಿದರೆ ದಪ್ಪ ಕಡಿಮೆಯಾಗುತ್ತದೆ ಮತ್ತು ನಾವು ವೇಗವನ್ನು ಹೆಚ್ಚಿಸಿದರೆ ದಪ್ಪ ಕಡಿಮೆಯಾಗುತ್ತದೆ ಫೋಟೊರೆಸಿಸ್ಟ್ನ ಏಕರೂಪತೆಯು ಮತ್ತೊಂದು ವಿಷಯ ಆದ್ದರಿಂದ ನಾವು ಫೋಟೊರೆಸಿಸ್ಟ್ಗಳನ್ನು ಲೇಪಿಸುವಾಗ ಬಹಳಷ್ಟು ಅಂಶಗಳನ್ನು ಪರಿಗಣಿಸಬೇಕು ಎಷ್ಟು ದಪ್ಪ ಬೇಕು ದಪ್ಪ ಹೆಚ್ಚಿದ್ದರೆ ನಾನು ಕಡಿಮೆ ಆರ್ಪಿಎಂನಲ್ಲಿ ಕೋಟ್ ಅನ್ನು ತಿರುಗಿಸಬೇಕು ಮತ್ತು ಇದ್ದರೆ ದಪ್ಪ ಕಡಿಮೆ ನಂತರ ನಾನು ಹೆಚ್ಚಿನ ಆರ್ಪಿಎಂನಲ್ಲಿ ಕೋಟ್ ಅನ್ನು ತಿರುಗಿಸಬಹುದು ನಾನು ಏಕರೂಪದ ಆರ್ಪಿಎಂ ಹೊಂದಿದ್ದರೆ ಮತ್ತು ನಾನು ಇದ್ದರೆ ಸಮಯ ಹೆಚ್ಚಿಸಿ ಅಂದರೆ ದಪ್ಪ ಕಡಿಮೆಯಾಗುತ್ತದೆ ಅಥವಾ ಹೆಚ್ಚಾಗುತ್ತದೆ PR ಏಕರೂಪವಾಗಿ ಲೇಪಿತವಾಗಿದೆಯೋ ಇಲ್ಲವೋ ಮತ್ತು ಕಣಗಳು ಮತ್ತು ದೋಷಗಳು ಇದೆಯೋ ಇಲ್ಲವೋ ನಾವು ಫೋಟೊರೆಸಿಸ್ಟ್ ಬಳಸುವಾಗ ಈ ಎಲ್ಲ ವಿಷಯಗಳನ್ನು ನೋಡಿಕೊಳ್ಳಬೇಕು ಈಗ ಹಲವಾರು ರೀತಿಯ ನಕಾರಾತ್ಮಕ ಫೋಟೊರೆಸಿಸ್ಟ್ಗಳಿವೆ ಮತ್ತು ನಾವು SU 8 ಬಗ್ಗೆ ಕೇಳಿದ್ದೇವೆ ಹಾಗೆಯೇ AR N 4200 4300 ಮತ್ತು 4400 ಇದೆ ಧನಾತ್ಮಕ ಫೋಟೊರೆಸಿಸ್ಟ್ ಶಿಪ್ಲೆ ಎಂದು ಕಂಪನಿಯಿಂದ ಲಭ್ಯವಿದೆ ಅಲ್ಲದೆ AZ 3312 ಇದೆ ಫೋಟೊರೆಸಿಸ್ಟ್ಗಳಲ್ಲಿ ಎರಡು ವಿಧಗಳಿವೆ ಒಂದು ಧನಾತ್ಮಕ ಮತ್ತು ಇನ್ನೊಂದು ನಕಾರಾತ್ಮಕ ಇದು ಇದ್ದರೆ ಧನಾತ್ಮಕ ಫೋಟೊರೆಸಿಸ್ಟ್ಗಾಗಿ ತೋರಿಸಿರುವ ಮುಖವಾಡವೇ ನಾವು ಅದೇ ರೀತಿ ಮಾದರಿ ಉಳಿಸಿಕೊಳ್ಳುತ್ತೇವೆ ನಕಾರಾತ್ಮಕ ದ್ಯುತಿವಿದ್ಯುಜ್ಜನಕದಲ್ಲಿ ಈ ವಿದ್ಯಮಾನಗಳ ವಿರುದ್ಧ ನಡೆಯುತ್ತದೆ ಅಂದರೆ ಮುಖವಾಡ ಮತ್ತು ಇಡೀ ವೇಫರ್ ನಂತರ ಫೋಟೋರೆಸಿಸ್ಟ್ ಆವರಿಸಿದ ಪರಿಗಣಿಸುತ್ತಾರೆ ಆ ಪ್ರದೇಶವನ್ನು ರಕ್ಷಿಸಲಾಗುತ್ತದೆ ಅಂದರೆ ಈ ಪ್ರದೇಶದಲ್ಲಿ ಮಾತ್ರ ಫೋಟೊರೆಸಿಸ್ಟ್ ಇದೆ ಈ ವಿಷಯದಲ್ಲಿ ಈ ಪ್ರದೇಶವನ್ನು ಹೊರತುಪಡಿಸಿ ಎಲ್ಲೆಡೆ ಫೋಟೊರೆಸಿಸ್ಟ್ ಇದೆ ನೀವು ಪರಸ್ಪರ ಸಂಪೂರ್ಣವಾಗಿ ಎರಡು ವಿಭಿನ್ನ ಮಾದರಿಗಳನ್ನು ನೋಡುತ್ತೀರಿ ಮತ್ತು ಅದಕ್ಕಾಗಿಯೇ ಇದನ್ನು ಧನಾತ್ಮಕ ಮತ್ತು ನಕಾರಾತ್ಮಕ ಎಂದು ಹೆಸರಿಸಲಾಗಿದೆ ಮೃದುವಾದ ಬೇಕಿಂಗ್ ಮಾಡುವುದರಿಂದ ಏನು ಪ್ರಯೋಜನ ಎಂದು ನೋಡೋಣ ಮೃದುವಾದ ಬೇಕಿಂಗ್ ಫೋಟೊರೆಸಿಸ್ಟ್ ದ್ರಾವಕಗಳ ಆವಿಯಾಗುವಿಕೆಗೆ ಭಾಗಶಃ ಸಹಾಯ ಮಾಡುತ್ತದೆ ನಂತರ ಎರಡನೆಯ ವಿಷಯವೆಂದರೆ ಅದು ಅಂಟು ಸುಧಾರಿಸುತ್ತದೆ ಇದರರ್ಥ ಒಮ್ಮೆ ನೀವು ಫೋಟೊರೆಸಿಸ್ಟ್ನೊಂದಿಗೆ ವೇಫರ್ ಮೇಲೆ ಕೋಟ್ ಮಾಡಿದರೆ ನೀವು ಮೃದುವಾದ ಬೇಕಿಂಗ್ ಮಾಡಬೇಕು ಬಿಸಿ ತಟ್ಟೆಯಲ್ಲಿ 1 ನಿಮಿಷ 90 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಇದನ್ನು ಮಾಡಲಾಗುತ್ತದೆ ಮೃದುವಾದ ಬೇಕಿಂಗ್ನ ಪ್ರಯೋಜನವೆಂದರೆ ಫೋಟೊರೆಸಿಸ್ಟ್ ದ್ರಾವಕದ ಭಾಗಶಃ ಆವಿಯಾಗುವಿಕೆ ಎರಡನೆಯ ವಿಷಯವೆಂದರೆ ಅದು ಅಂಟಿಕೊಳ್ಳುವಿಕೆಯನ್ನು ಸುಧಾರಿಸುತ್ತದೆ ಮೂರನೆಯದು ಅದು ಏಕರೂಪತೆ ಸುಧಾರಿಸುತ್ತದೆ ನಾಲ್ಕನೆಯದು ಅದು ಎಚ್ಚಣೆ ಪ್ರತಿರೋಧವನ್ನು ಸುಧಾರಿಸುತ್ತದೆ ಮತ್ತು ಐದನೆಯದು ಅದು ಬೆಳಕಿನ ಹೀರಿಕೊಳ್ಳುವಿಕೆ ಅತ್ಯುತ್ತಮವಾಗಿಸುತ್ತದೆ ನಾವು ಮೃದುವಾದ ಬೇಕಿಂಗ್ ಮಾಡುವಾಗ ಫೋಟೊರೆಸಿಸ್ಟ್ನ ಗುಣಲಕ್ಷಣಗಳನ್ನು ಚೆನ್ನಾಗಿ ವ್ಯಾಖ್ಯಾನಿಸಬಹುದು ಮೃದುವಾದ ಬೇಕಿಂಗ್ಗಾಗಿ ಈ 6 ಅಂಶಗಳನ್ನು ಚೆನ್ನಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕು ಮತ್ತೊಮ್ಮೆ ಪರಿಷ್ಕರಿಸೋಣ ಮೊದಲನೆಯದು ಫೋಟೊರೆಸಿಸ್ಟ್ ದ್ರಾವಕಗಳ ಭಾಗಶಃ ಆವಿಯಾಗುವಿಕೆ ಎರಡನೆಯದು ಅಂಟಿಕೊಳ್ಳುವಿಕೆಯ ಸುಧಾರಣೆ ಮೂರನೆಯದು ಏಕರೂಪತೆಯನ್ನು ಸುಧಾರಿಸುತ್ತದೆ ನಾಲ್ಕನೆಯದು ಎಚ್ರೆಸಿಸ್ಟೆನ್ಸ್ ಅನ್ನು ಸುಧಾರಿಸುತ್ತದೆ ಐದನೆಯದು ಬೆಳಕಿನ ಹೀರಿಕೊಳ್ಳುವಿಕೆಯನ್ನು ಉತ್ತಮಗೊಳಿಸುತ್ತದೆ ಆರನೆಯದು ಫೋಟೊರೆಸಿಸ್ಟ್ನ ಗುಣಲಕ್ಷಣಗಳು ಬಲವನ್ನು ಉಳಿಸಿಕೊಂಡಿದೆ ಅದಕ್ಕಾಗಿಯೇ ನಾವು ಸಾಫ್ಟ್ ಬೇಕಿಂಗ್ ಅನ್ನು ಬಳಸುತ್ತೇವೆ ಈಗ ಮುಖವಾಡವಾಗಿರುವ ಮತ್ತೊಂದು ವಿಷಯ ಬರುತ್ತದೆ ಮತ್ತು ನಾವು ಈಗಾಗಲೇ ಅದರ ಬಗ್ಗೆ ಅಧ್ಯಯನ ಮಾಡಿದ್ದೇವೆ ಇವೆ ನಾವು ನೋಡಿದ ಎರಡು ರೀತಿಯ ಮುಖವಾಡ ಒಂದನ್ನು ಪ್ರಕಾಶಮಾನವಾದ ಕ್ಷೇತ್ರ ಮುಖವಾಡ ಎಂದು ಕರೆಯಲಾಗುತ್ತದೆ ಡಾರ್ಕ್ ಫೀಲ್ಡ್ ಮಾಸ್ಕ್ ಎಂದು ಕರೆಯಲಾಗುತ್ತದೆ ಇವು ಮಾಸ್ಟರ್ ಮಾದರಿಗಳಾಗಿವೆ ಇವುಗಳನ್ನು ವಾಫೆರ್ಗಳಿಗೆ ವರ್ಗಾಯಿಸಲಾಗುತ್ತದೆ ಯಾವುದೇ ಮಾದರಿ ಇರಲಿ ಮುಖವಾಡದ ಮೇಲೆ ನಾವು ಅದನ್ನು ವೇಫರ್ಗೆ ವರ್ಗಾಯಿಸಬಹುದು ಮತ್ತು ಅದಕ್ಕಾಗಿಯೇ ಇವುಗಳನ್ನು ಮಾಸ್ಟರ್ ಮಾದರಿಗಳು ಎಂದು ಕರೆಯಲಾಗುತ್ತದೆ ಎಷ್ಟು ರೀತಿಯ ಮುಖವಾಡಗಳಿವೆ ಮೂಲತಃ ಎರಡು ವಿಧಗಳಿವೆ ಒಂದು Fe2O3 ಇದು ಸೋಡಾ ಸುಣ್ಣ ಆಗಿದೆ ಎರಡನೆಯದು ಕ್ರೋಮ್ ಮಾಸ್ಕ್ ಕ್ಷೇತ್ರವನ್ನು ಆಧರಿಸಿ ಪ್ರಕಾಶಮಾನವಾದ ಮತ್ತು ಡಾರ್ಕ್ ಫೀಲ್ಡ್ ಮುಖವಾಡವಿದೆ ನೀವು ನೋಡುತ್ತಿರುವ ಮಾದರಿಯು ಪ್ರಕಾಶಮಾನವಾಗಿದೆ ಕ್ಷೇತ್ರ ಮುಖವಾಡ ನೀವು ಇಲ್ಲಿ ನೋಡುವಂತೆ ಕ್ಷೇತ್ರವು ಪ್ರಕಾಶಮಾನವಾಗಿದೆ ಇಲ್ಲಿ ಕ್ಷೇತ್ರವು ಎಲ್ಲೆಡೆ ಪ್ರಕಾಶಮಾನವಾಗಿರುತ್ತದೆ ಮಾದರಿಯ ಪ್ರದೇಶದ ಹೊರತುಪಡಿಸಿ ಮತ್ತು ಅದಕ್ಕಾಗಿಯೇ ಇದು ಪ್ರಕಾಶಮಾನವಾದ ಕ್ಷೇತ್ರ ಮುಖವಾಡವಾಗಿದೆ ನಾವು ಫೋಟೊರೆಸಿಸ್ಟ್ ಬಳಸಿ ನಾವು ಫೋಟೊಲಿಥೊಗ್ರಫಿಯನ್ನು ಮಾಡಬಹುದು ಎಂದು ನೋಡಿದ್ದೇವೆ ಮತ್ತು ನಾವು ಫೋಟೊರೆಸಿಸ್ಟ್ ಪ್ರಕಾರಗಳನ್ನು ನೋಡಿದ್ದೇವೆ ನಾವು ವೇಫರ್ ಅನ್ನು ಹೇಗೆ ನೋಡಬಹುದು ಅಥವಾ ಪರಿಶೀಲಿಸಬಹುದು ಎಂಬುದನ್ನು ಸಹ ನಾವು ನೋಡಿದ್ದೇವೆ ನಂತರ ಮೃದುವಾದ ಬೇಕಿಂಗ್ ಏಕೆ ಸಹಾಯಕವಾಗಬಹುದು ಮತ್ತು ಅದು ಹೇಗೆ ಸಹಾಯಕವಾಗುತ್ತದೆ ಎಂಬುದನ್ನು ನಾವು ನೋಡಿದ್ದೇವೆ ಅಂತಿಮವಾಗಿ ನಾವು ಫೋಟೋ ಮುಖವಾಡಗಳು ಯಾವುವು ಎಂದು ನೋಡಿದೆ ಈಗ ನಾನು ನಿಮಗೆ ಪ್ರಕಾಶಮಾನವಾದ ಕ್ಷೇತ್ರ ಮತ್ತು ಡಾರ್ಕ್ ಫೀಲ್ಡ್ ಫೋಟೋವನ್ನು ತೋರಿಸಿದ್ದೇನೆ ಮುಖವಾಡ ಮತ್ತು ಅದು ಹೇಗೆ ಕಾಣುತ್ತದೆ ನಾನು ಒಂದೇ ವಿಷಯವನ್ನು ನಾನು ಪುನರಾವರ್ತಿಸುವುದಿಲ್ಲ ಈ ನಿಮಗೆ ವರೆಗೂ ಸ್ಪಷ್ಟವಾಗಿರರಬೇಕಾದ ಅಂಶವೇನೆಂದರೆ ನೀವು ಫೋಟೊಲಿಥೋಗ್ರಫಿ ಮಾಡಲು ಬಯಸಿದರೆ ನೀವು ವೇಫರ್ ಹೊಂದಿರುವಾಗಲೆಲ್ಲಾ ನೀವು ಫೋಟೊರೆಸಿಸ್ಟ್ ಹೊಂದಿರಬೇಕು ನೀವು ಯಾವುದೇ ಸ್ಕೀಮ್ಯಾಟಿಕ್ ಅನ್ನು ಮಾದರಿಯನ್ನಾಗಿ ಮಾಡಲು ಬಯಸಿದರೆ ಯಾವುದೇ ವಿನ್ಯಾಸವನ್ನು ನೀವು ಫೋಟೊರೆಸಿಸ್ಟ್ ಹೊಂದಿರಬೇಕು ಆದ್ದರಿಂದ ನೀವು ಆಕ್ಸಿಡೀಕರಿಸಿದ ಸಿಲಿಕಾನ್ ತಲಾಧಾರವನ್ನು ಹೊಂದಿದ್ದರೆ ಕೆಲವು ವಸ್ತುಗಳೊಂದಿಗೆ ಲೇಪಿಸಲಾಗಿದೆ ಮತ್ತು ನೀವು ಅದನ್ನು ಮಾದರಿಯನ್ನಾಗಿ ಮಾಡಲು ಬಯಸಿದರೆ ನಿಮಗೆ ಫೋಟೊರೆಸಿಸ್ಟ್ ಮುಖವಾಡ ಮತ್ತು ಯುವಿ ಮಾನ್ಯತೆ ಅಗತ್ಯವಿದೆ ಫೋಟೊರೆಸಿಸ್ಟ್ ಅನ್ನು ಹೇಗೆ ಬಳಸುವುದು ಮತ್ತು ಯಾವ ರೀತಿಯ ಮುಖವಾಡಗಳಿವೆ ನಾನು ಅದನ್ನು ನಿಮಗೆ ತೋರಿಸಿದ್ದೇನೆ ಮತ್ತು ಈಗ ನಾವು ಬೇರೆ ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ನೀವು ಹೇಗೆ ಲೋಹವನ್ನು ಬಳಸಿಕೊಂಡು ಫೋಟೊಲಿಥೊಗ್ರಫಿ ಪ್ರಕ್ರಿಯೆ ಪೂರ್ಣವಾಗಿ ಮಾಡಬಹುದು ಎಂಬುದನ್ನು ನಾವು ನೋಡುತ್ತೇವೆ ನಂತರ ನಾವು ನಮ್ಮ ನೆಚ್ಚಿನ ವಿಷಯಕ್ಕೆ ಹೋಗುತ್ತೇವೆ ಇದು ಮೊಸ್ಫೆಟ್ ಆಗಿದೆ ನೀವು ಮೊಸ್ಫೆಟ್ ಫ್ಯಾಬ್ರಿಕೇಶನ್ ಅನ್ನು ಅರ್ಥಮಾಡಿಕೊಳ್ಳಬಹುದೇ ಎಂದು ನೋಡೋಣ ಆದ್ದರಿಂದ ಅಲ್ಲಿಯವರೆಗೆ ನೀವು ಈ ನಿರ್ದಿಷ್ಟ ತರಗತಿಯಲ್ಲಿ ನಾನು ಕಲಿಸಿದ್ದನ್ನು ಮತ್ತೆ ಓದಬಹುದು ನಾವು ಫೋಟೊರೆಸಿಸ್ಟ್ ಅನ್ನು ಹೇಗೆ ಬಳಸಬಹುದು ಫೋಟೊರೆಸಿಸ್ಟ್ ಪ್ರಕಾರಗಳು ಯಾವುವು ಯಾವುವು ಮುಖವಾಡದ ಪ್ರಕಾರಗಳು ಮತ್ತು ನಾವು ಅದನ್ನು ಹೇಗೆ ಬಳಸಬಹುದು ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳುತ್ತೀರಿ ನಾನು ಧನಾತ್ಮಕ ಫೋಟೊರೆಸಿಸ್ಟ್ ಅನ್ನು ಪ್ರಕಾಶಮಾನವಾಗಿ ಬಳಸಿದರೆ ಏನು ಕ್ಷೇತ್ರ ಎಂದು ನೋಡಬಹುದು ನಾನು ಡಾರ್ಕ್ ಫೀಲ್ಡ್ನೊಂದಿಗೆ ಸಕಾರಾತ್ಮಕ ಫೋಟೊರೆಸಿಸ್ಟ್ ಅನ್ನು ಬಳಸಿದರೆ ಏನಾಗುತ್ತದೆ ನಾನು ಪ್ರಕಾಶಮಾನವಾದ ಕ್ಷೇತ್ರದೊಂದಿಗೆ ನಕಾರಾತ್ಮಕ ಫೋಟೊರೆಸಿಸ್ಟ್ ಅನ್ನು ಬಳಸಿದರೆ ಏನಾಗಬಹುದು ಮತ್ತು ನಾನು ನಕಾರಾತ್ಮಕ ಬಳಸಿದರೆ ಏನಾಗುತ್ತದೆ ಡಾರ್ಕ್ ಫೀಲ್ಡ್ನೊಂದಿಗೆ ಫೋಟೊರೆಸಿಸ್ಟ್ ಪೂರ್ವಭಾವಿ ಮೃದುವಾದ ಬೇಕಿಂಗ್ ಹಾರ್ಡ್ ಬೇಕಿಂಗ್ ಎಂದರೇನು ಇವೆಲ್ಲವನ್ನೂ ನಾವು ಆವರಿಸಿದ್ದೇವೆ ಮುಂದಿನ ತರಗತಿಯಲ್ಲಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ ಅಲ್ಲಿಯವರೆಗೆ ಎಲ್ಲಾ ಕಾಳಜಿ ವಹಿಸಿ ಆನಂದಿಸಿ